ಆದ್ದರಿಂದ v0 ut ಹೇಗೆ ಪ್ರತಿನಿಧಿಸಬಹುದು ಎಂಬುದನ್ನು ಈಗಾಗಲೇ ವಿವರಿಸಿಲಾಗಿದೆ ಇದು v0 ut t0 ಗೆ ಹಂತ ಘಟಕ ಕಾರ್ಯವುಅನ್ನು ನೀಡಲಾಗಿದೆ ಅಂದರೆ ut 0 ಮತ್ತು ಅದು 0 ಕ್ಕಿಂತ ಹೆಚ್ಚಿದ್ದರೆ t 0 ಆಗಿದೆ ಮತ್ತು ut 1 ಆದರೆ ಈ ಸ್ಥಾನದಲ್ಲಿರುವ ಸ್ವಿಚ್ 1 ಮತ್ತು 2 ಅನ್ನು ಶಾರ್ಟ್ ಸರ್ಕ್ಯೂಟ್ ಮಾಡಲಾಗಿದೆ ಅಂದರೆ v12 ಔಟ್ಪುಟ್ ವೋಲ್ಟೇಜ್ ಮತ್ತು ಸ್ವಿಚ್ ಈ ಸ್ಥಾನದಿಂದ ಆ ಸ್ಥಾನಕ್ಕೆ t 0 ನಲ್ಲಿ ಚಲಿಸಿದರೆ ಆ ಸಮಯದಲ್ಲಿ v12 v0 ಅಂದರೆ v t v0 ಆಗಿದೆ ಆದುದರಿಂದ ಎಲ್ಲವನ್ನೂ ಇಲ್ಲಿ ವಿವರಿಸಲಾಗಿದೆ ಅಂತೆಯೇ ಕರೆಂಟ್ ಮೂಲ i 3 ut ಆಗಿದ್ದರೆ ಮತ್ತು ಅದರ ಸಮಾನ ಸರ್ಕ್ಯೂಟ್ ಅನ್ನು ಚಿತ್ರದಲ್ಲಿ ತೋರಿಸಲಾಗಿದೆ ಇದು i 3 ut ಆದ್ದರಿಂದ t 0 ಅಂದರೆ ut 0 ಮತ್ತು t 1 ಆದರೆ ut 1 ಎಂದು ವಿವರಿಸಲಾಗಿದೆ ಆದ್ದರಿಂದ ಸ್ವಿಚ್ ಓಪೆನ್ ಸ್ಥಾನಕ್ಕೆ ಬದಲಾಯಿಸಿದಾಗ t 0 ಆಗಿದ್ದರೆ ಆ ಸಂದರ್ಭದಲ್ಲಿ ಇದು ತೆರೆದಿರುತ್ತದೆ ಅಂದರೆ i t 0 ಮತ್ತು ಸ್ವಿಚ್ ಈ ಸ್ಥಾನದಿಂದ ಆ ಸ್ಥಾನಕ್ಕೆ ಚಲಿಸಿದ ತಕ್ಷಣ ಅಂದರೆ ಸ್ವಿಚ್ ಇದರಿಂದ ಚಲಿಸುತ್ತಿದ್ದರೆ ಇದರರ್ಥ ಅದು ಇಲ್ಲಿ ಸಂಪರ್ಕಗೊಂಡಿದ್ದರೆ ಆ ಸಮಯದಲ್ಲಿ i t i 3 ಆಗಿರುತ್ತದೆ ಆದ್ದರಿಂದ ಇದು i 3 ut ಅರ್ಥವಾಗಿದೆ ಅಂದರೆ t 0 ಅಂದರೆ ut 0 ಮತ್ತು t t 0 ಅದು ut 1 ಅದು ಘಟಕ ಹಂತದ ಕಾರ್ಯ ಆದ್ದರಿಂದ ಇದನ್ನು ಪರಿಹರಿಸುತ್ತೇನೆ ಅಸ್ಥಿರ ಸಮಸ್ಯೆಗಳಲ್ಲಿ DC ಮೂಲವನ್ನು ಪರಿಗಣಿಬೇಕು ಉದಾಹರಣೆಗೆ v ut ಅಥವಾ i ut i0 ut ಈ ರೀತಿಯಾಗಿದೆ ಸರಿ ಆದ್ದರಿಂದ ಈ ಕಲ್ಪನೆ n ಈ ರೀತಿ ಚಲಿಸುತ್ತದೆ ಸರ್ಕ್ಯೂಟ್ ವೋಲ್ಟೇಜ್ ಮೂಲವನ್ನು ಅಥವಾ ಕರೆಂಟ್ ಮೂಲವನ್ನು ಪ್ರತಿನಿಧಿಸಿ ಯುನಿಟ್ ಸ್ಟೆಪ್ ಕಾರ್ಯದಿಂದ ಗುಣಿಸಿದಾಗ ಆ ಸಮಯದಲ್ಲಿ ಸರ್ಕ್ಯೂಟ್ ಅನ್ನು ಹೇಗೆ ಪರಿಹರಿಸುವುದು ಮತ್ತು ಅದು ಹೇಗೆ ವರ್ತಿಸುತ್ತದೆ ಎಂದು ತಿಳಿಯುತ್ತದೆ ಆದ್ದರಿಂದ ಇದು ಕರೆಂಟ್ ಮೂಲದ ನಿರೂಪಣೆಯಾಗಿದೆ ಈಗ ಮುಂದಿನದು ಆ ಘಟಕ ಪ್ರಚೋದನೆಯ ಕಾರ್ಯ ವಾಸ್ತವವಾಗಿ ಭೌತಿಕವಾಗಿ ಯುನಿಟ್ ಪ್ರಚೋದನೆಯ ಕಾರ್ಯವು ಆದರ್ಶ ವೋಲ್ಲ್ಟೇಜ್ ಮೂಲಗಳಂತೆ ಅಥವಾ ಪ್ರತಿರೋಧಕದಂತೆ ಇರುವುದರಿಂದ ಯುನಿಟ್ ಅನ್ನು ಅರಿತುಕೊಳ್ಳಲಾಗುವುದಿಲ್ಲ ಆದರೆ ಇದು ಸರ್ಕ್ಯೂಟ್ ವಿಶ್ಲೇಷಣೆಗೆ ಬಲವಾದ ಗಣಿತ ಸಾಧನವಾಗಿದೆ ಆದ್ದರಿಂದ ಯುನಿಟ್ ಸ್ಟೆಪ್ ಫಂಕ್ಷನ್ ut ಯ ವ್ಯುತ್ಪನ್ನ ಮಾತ್ರ ಯುನಿಟ್ ಇಂಪಲ್ಸ್ ಫಂಕ್ಷನ್ ಆಗಿದೆ ಈಗ ಗಣಿತದ ಪ್ರಕಾರ ಇದನ್ನು ಹೀಗೆ ವ್ಯಕ್ತಪಡಿಸಬಹುದು t ಯುನಿಟ್ ಪ್ರಚೋದನೆಯ ಕಾರ್ಯವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಇದು ಯುನಿಟ್ ಇಂಪಲ್ಸ್ ಫಂಕ್ಷನ್ unit impulse function ಆದ್ದರಿಂದt ddt 0 t 0 ಗೆ ಇದು t 0 ಇದು ಅಂಡಿಫೈಂಡ್ ಮತ್ತು t 0 ಮತ್ತೆ ಅದು 0 ಇದು ಯುನಿಟ್ ಇಂಪಲ್ಸ್ ಫಂಕ್ಷನ್ ವ್ಯಾಖ್ಯಾನವಾಗಿದೆ ಯುನಿಟ್ ಇಂಪಲ್ಸ್ ಫಂಕ್ಷನ್ ನಲ್ಲಿ ಇದನ್ನು ಫಂಕ್ಷನ್ ಎನ್ನುತ್ತಾರೆ ಮತ್ತು ಇದನ್ನು t ಎಂದು ತೋರಿಸಲಾಗಿದೆ t0 ಮತ್ತು t1 1 ಎಂದರೆ ಅದು ಯುನಿಟ್ ಪ್ರದೇಶ ಅಂದರೆ ಯುನಿಟ್ ಇಂಪಲ್ಸ್ ಫಂಕ್ಷನ್ ನ ಶಕ್ತಿ ಆಗಿದೆ ಅದು ಹಾಗೆ ಮಾಡಬಹುದು ಆದರೆ ಇದು ಯುನಿಟ್ ಇಂಪಲ್ಸ್ ಫಂಕ್ಷನ್ ಮತ್ತು ಈ 1 ಇದು ಯುನಿಟ್ ಏರಿಯಾವನ್ನು ಯುನಿಟ್ ಇಂಪಲ್ಸ್ ಫಂಕ್ಷನ್ನ ಶಕ್ತಿ ಎಂದು ಕರೆಯಲಾಗುತ್ತದೆ ಇದನ್ನು ಕೆಲವೇ ನಿಮಿಷಗಳ ನಂತರ ನೋಡವ ಸ್ವಿಚಿಂಗ್ ಕಾರ್ಯಾಚರಣೆಯ ಪರಿಣಾಮವಾಗಿ ಕರೆಂಟ್ ಸರ್ಕ್ಯೂಟ್ ನಲ್ಲಿ ಹಠಾತ್ ವೋಲ್ಟೇಜ್ ಮತ್ತು ಕರೆಂಟ್ ಪ್ರವಾಹ ಸಂಭವಿಸುತ್ತವೆ ಐಡಿಯಲ್ ಮೂಲಗಳಂತೆ ಐಡಿಯಲ್ ನಿರೋಧಕ ಇತ್ಯಾದಿಗಳಂತೆ ಯುನಿಟ್ ಇಂಪಲ್ಸ್ ಫಂಕ್ಷನ್ನ ಶಕ್ತಿಯು ಭೌತಿಕವಾಗಿ ಅರಿತುಕೊಳ್ಳಲಾಗುವುದಿಲ್ಲ ಆದರೆ ಇದು ವಿವಿಧ ಸರ್ಕ್ಯೂಟ್ಗಳ ವಿಶ್ಲೇಷಣೆಗಾಗಿ ಬಹಳ ಉಪಯುಕ್ತವಾದ ಗಣಿತ ಸಾಧನವಾಗಿದೆ ಆದ್ದರಿಂದ ಯುನಿಟ್ ಪ್ರಚೋದನೆಯನ್ನು ಅನ್ವಯಿಕ ಅಥವಾ ಪರಿಣಾಮವಾಗಿ ಉಂಟಾಗುವ ಆಘಾತವೆಂದು ಪರಿಗಣಿಸಬಹುದು ಮತ್ತು ಯುನಿಟ್ ಪ್ರದೇಶದ ಅಲ್ಪಾವಧಿಯ ಪಲ್ಸ್ ಎಂದು ದೃಶ್ಯೀಕರಿಸಬಹುದು ಗಣಿತದ ಪ್ರಕಾರ0 0tdt 1 ಗೆ ಬದಲಾಯಿಸುವ ಮೊದಲು ಈ ಏಕೀಕರಣವನ್ನು ವಾಸ್ತವವಾಗಿ ವ್ಯಕ್ತಪಡಿಸಬಹುದು ಇದು ಗಣಿತದ ಪ್ರಕಾರ 0 0tdt 1 ಎಂದು ವ್ಯಕ್ತಪಡಿಸಬಹುದು ಇದು ಯುನಿಟ್ ಇಂಪಲ್ಸ್ ಫಂಕ್ಷನ್ ಆದರೆ ಈ ಪ್ರದೇಶವು 1 t 0 t 0 ಮೊದಲು ಸಮಯ ಮತ್ತು t 0 ಸಮಯ ಸ್ವಲ್ಪ ಸಮಯದ ನಂತರ 0 ಗೆ ಸಮನಾಗಿರುತ್ತದೆ ಇದು ಸಮೀಕರಣ 35 ಆಗಿದೆ ಆದರೆ ಈ ಕಾರಣಕ್ಕಾಗಿ 1 ಸೂಚಿಸುವ ಘಟಕ ಪ್ರದೇಶವನ್ನು ಬರೆಯುವುದು ವಾಡಿಕೆಯಾಗಿದೆ ಆದರೆ ಅದು ಹೇಗೆ ಎಂದು ನೋಡಿ ಈ ಕಾರಣದಿಂದ 1 ಬರೆಯುವುದು ವಾಡಿಕೆಯಾಗಿದೆ ಅದು ಚಿತ್ರ 30 ರಂತೆ ಯುನಿಟ್ ಪ್ರದೇಶವನ್ನು ಸೂಚಿಸುತ್ತದೆ ಯುನಿಟ್ ಪ್ರದೇಶವನ್ನು ಪ್ರಚೋದನೆಯ ಕ್ರಿಯೆಯ ಶಕ್ತಿ ಎಂದು ಕರೆಯಲಾಗುತ್ತದೆ ಮತ್ತು ಒಂದು ಪ್ರಚೋದನೆಯ ಕಾರ್ಯವು ಇತರ ಏಕತೆಯನ್ನು ಹೊಂದಿರುವಾಗ ಪ್ರಚೋದನೆಯ ಪ್ರದೇಶವು ಅದಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ವಾಸ್ತವವಾಗಿ ಶಕ್ತಿ ಪ್ರಚೋದನೆಯ ಘಟಕ ಪ್ರಚೋದನೆಯ ಕಾರ್ಯದ ಪ್ರದೇಶ t ನಂತಹ ಪ್ರಚೋದನೆಯ ಕಾರ್ಯವು 8 ರ ವಿಸ್ತೀರ್ಣವನ್ನು ಹೊಂದಿದೆ ಅಂತೆಯೇ 4t 2 8 ಮತ್ತು 4 ಇಲ್ಲಿ ತೋರಿಸಲಾಗಿದೆ ಆದ್ದರಿಂದ ಇದು ಸಮಯ 0 ಆದ್ದರಿಂದ ಇದನ್ನು 8 ಎಂದು ಬರೆಯಬಹುದು ಈಗ t 2ಗೆ 4t2 t2 ಗೆ 4t 2 ಆಗಿದೆ ಇದು ಪ್ರಚೋದನೆಯ ಕ್ರಿಯೆಯ ಪ್ರಾತಿನಿಧ್ಯವಾಗಿದೆ ಈ ಸಂದರ್ಭದಲ್ಲಿ ಅದು ಶಕ್ತಿ 8 ಈ ಸಂದರ್ಭದಲ್ಲಿ ಅದು ಶಕ್ತಿ 4 ಆದ್ದರಿಂದ ಇದು 3 ಪ್ರಚೋದನೆಯ ಕಾರ್ಯವಾಗಿದೆ ಆದ್ದರಿಂದ ಪ್ರಚೋದನೆಯ ಕಾರ್ಯವು ಉಳಿದ ಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಇದನ್ನು ವಿವರಿಸಲು ನಾವು ಇಂಟೆಗ್ರೆಲ್ ಮೌಲ್ಯಮಾಪನ ಮಾಡೋಣ ಉದಾಹರಣೆಗೆ ಆ ಏಕೀಕರಣವನ್ನು fdt ತೆಗೆದುಕೊಳ್ಳುವ ಈಗ t0 ಮತ್ತು ನಡುವೆ ಇದೆ 0 ರಿಂದ t t0 ರಲ್ಲಿ ವ್ಯಾಖ್ಯಾನಿಸಲಾಗಿದೆ ಇಲ್ಲಿ t 0 0 ಎನಾದರು ಅದು 0 ಆಗಿದೆ ಆದರೆ t 0 ನಲ್ಲಿ ವ್ಯಾಖ್ಯಾನಿಸಲಾಗಿಲ್ಲ ಆದರೆ ಇಲ್ಲಿ Δ t t0 ತೆಗೆದುಕೊಳ್ಳುತ್ತಿದೆ ಆದ್ದರಿಂದ ಇದು 0 ಆದರೆ t t0 ಹೊರತುಪಡಿಸಿ ಆದ್ದರಿಂದ ಸಂಯೋಜನೆಯು t t0 ಹೊರತುಪಡಿಸಿ 0 ಆಗಿರುತ್ತದೆ ಏಕೆಂದರೆ ಅದು ಸ್ಪಷ್ಟೀಕರಿಸಲ್ಪಟ್ಟಿಲ್ಲ ಆದ್ದರಿಂದ fdt ಬರೆಯಬಹುದು t t0 ಬರೆಯಬಹುದು ಇದನ್ನು ಹೊರತುಪಡಿಸಿ t t0 0 ಹೊರತುಪಡಿಸಿ t0 t0 ಆಗಿದೆ ಆದುದರಿಂದ t t0 ದಲ್ಲಿ fdt fdt dt f ಇದು ಸಮೀಕರಣ 36 ಇದರರ್ಥ ಈ ಸಮೀಕರಣ 36 ವಾಸ್ತವವಾಗಿ ಒಂದು ಕ್ರಿಯೆಯು ಪ್ರಚೋದನೆಯ ಕ್ರಿಯೆಯೊಂದಿಗೆ ಸಂಯೋಜಿಸಲ್ಪಟ್ಟಿದೆ ಎಂದು ಸ್ಪಷ್ಟವಾಗಿ ತೋರಿಸುತ್ತದೆ ಪ್ರಚೋದನೆಯ ಕ್ರಿಯೆಯ ಪ್ರಚೋದನೆಯು ಸರಿಯಾಗಿ ಸಂಭವಿಸುವ ಹಂತದಲ್ಲಿ ಕಾರ್ಯದ ಮೌಲ್ಯವನ್ನು ಪಡೆಯಿರಿ ಪ್ರಚೋದನೆಯ ಕ್ರಿಯೆಯ ಈ ಗುಣ ಬಹಳ ಉಪಯುಕ್ತವಾಗಿದೆ ಮತ್ತು ಇದನ್ನು ಸಾಂಪಲಿಂಗ್ ಮಾದರಿ ಎನ್ನುತ್ತೇವೆ ಆದ್ದರಿಂದ ಈ ಕೋರ್ಸ್ನಲ್ಲಿ ಸ್ವಲ್ಪವೇ ಇದನ್ನು ಅಧ್ಯಯನ ಮಾಡುತ್ತೇವೆ ಈಗ ಆದ್ದರಿಂದ ವಿಶೇಷ ಕೇಸ್ t t0 0 ನ್ನು ಪರಿಗಣಿಸುವ ಸಮೀಕರಣ 36ರಲ್ಲಿ 0 0 fdtf ಆಗುತ್ತದೆ ಆದ್ದರಿಂದ ಇದು ಪ್ರಚೋದನೆಯ ಕಾರ್ಯಕ್ಕೆ ಸಂಬಂಧಿಸಿದೆ ಸಿಂಗ್ಯುಲಾರಿಟಿ ಫಂಕ್ಷನ್ ಅನೇಕ ಇವೆ ಆದರೆ ರಾಂಪ್ ಫಂಕ್ಷನ್ ಕೆಲವು ಉದಾಹರಣೆಗಳವರೆಗೆ ಬರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಯುನಿಟ್ ರಾಂಪ್ ಫಂಕ್ಷನ್ rt ಅನ್ನು ಯುನಿಟ್ ಸ್ಟೆಪ್ ಫಂಕ್ಷನ್ ut ಅನ್ನು ಸಂಯೋಜಿಸುವ ಮೂಲಕ ಪಡೆಯಬಹುದು t ಏಕತೆಯ ಹಂತದ ಕಾರ್ಯವನ್ನು ಸಂಯೋಜಿಸಿದರೆ rt tut dt u ಇದು ಸಮೀಕರಣ 38 ಈ ಸಮೀಕರಣವನ್ನು ಈ ರೀತಿ ಬರೆಯಬಹುದು rtಅದು rt t t00t0 ಇದು ಸಮೀಕರಣ 39 ಇದು ಯುನಿಟ್ ಸ್ಟೆಪ್ ಫಂಕ್ಷನ್ನ ಏಕೀಕರಣವಾಗಿದೆ ರಾಂಪ್ ಕಾರ್ಯವನ್ನು ಪಡೆಯಲು ಬಯಸುತ್ತೇನೆ ಆದ್ದರಿಂದ ರಾಂಪ್ ಎನ್ನುವುದು ಸ್ಥಿರ ದರದಲ್ಲಿ ಬದಲಾಗುವ ಒಂದು ಕಾರ್ಯವಾಗಿದೆ ಆದ್ದರಿಂದ ಮೂಲತಃ ಇದು ಸರಳ ರೇಖೆಯ ಸಮೀಕರಣ ಆದ್ದರಿಂದ t ನ ಋಣಾತ್ಮಕ ಮೌಲ್ಯಗಳಿಗೆ ಯುನಿಟ್ ರಾಂಪ್ ಫಂಕ್ಷನ್ ಯುನಿಟ್ 0 ಮತ್ತು t ನ ಸಕಾರಾತ್ಮಕ ಮೌಲ್ಯಗಳಿಗೆ ಯುನಿಟ್ ಸ್ಲೋಪ್ ಇರುತ್ತದೆ ಆದ್ದರಿಂದ ಚಿತ್ರ 32 ಯುನಿಟ್ ರಾಂಪ್ ಕಾರ್ಯವನ್ನು ತೋರಿಸುತ್ತದೆ ಅಂದರೆ t ನ ಋಣಾತ್ಮಕ ಮೌಲ್ಯಕ್ಕೆ 0 ಮತ್ತು t ನ ಸಕಾರಾತ್ಮಕ ಮೌಲ್ಯಕ್ಕೆ ಘಟಕ 1 ಆದ್ದರಿಂದ ಇದು ಯುನಿಟ್ step ರಾಂಪ್ ಕಾರ್ಯ ಆದ್ದರಿಂದ ಮುಂದೆ ಯುನಿಟ್ ರಾಂಪ್ ಕಾರ್ಯವು ಸುಧಾರಿತ ಅಥವಾ ವಿಳಂಬವಾಗಬಹುದೇ t0 ಇದ್ದರೆ ಅದು t0 ಸಮಯದಿಂದ ಮುಂದುವರಿಯಬಹುದು ಅಥವಾ ಸಮಯ t0 ನಿಂದ ವಿಳಂಬವಾಗಬಹುದು ಸುಧಾರಿತ ಯುನಿಟ್ ರಾಂಪ್ ಕಾರ್ಯಕ್ಕಾಗಿ ಅದು 0 ಆಗಿದ್ದರೆ t t0 ಮತ್ತು t t0 t t0 ಆದ್ದರಿಂದ ಮೇಲಿನ ಚಿತ್ರ ಆಡ್ವಾಂಸ್ ಯೂನಿಟ್ ರಾಂಪ್ ಫಂಕ್ಷನ್ ತೋರಿಸಲಾಗಿದೆ ಆದ್ದರಿಂದ ಇದು rt t0 t t0 t011 ಈ ವ್ಯತ್ಯಾಸವೆಂದರೆ ಕೇವಲ ದೂರ 1 ಆಗಿದೆ ಕೇವಲ ಉದ್ದದ ದೃಷ್ಟಿಯಿಂದ ಇದು 1 ಮತ್ತು ಇದು ಕೂಡ 1 ಆದ್ದರಿಂದ ಈ ಎತ್ತರವು ಸಹ 1 ಆಗಿದೆ ಆದ್ದರಿಂದ ಸ್ಲೋಪ್ ಕೂಡ 1 ಇದು ಸುಧಾರಿತ ಯುನಿಟ್ ರಾಂಪ್ ಕಾರ್ಯಮತ್ತು ಇದು ಈ ಪಾಯಿಂಟ್ t0 1 ಆದ್ದರಿಂದ ಅದು t0 ಈ ಬದಿಯಲ್ಲಿ ಋಣಾತ್ಮಕಬರುತ್ತದೆ ಆದರೆ ದೂರವು t0 t0 1 1 ಆದ್ದರಿಂದ ಇದು ರದ್ದುಗೊಳ್ಳುತ್ತದೆ 1 ಏಕೆಂದರೆ ಅದು ಸಮಯದ ಅಕ್ಷದ ಋಣಾತ್ಮಕ ಅಕ್ಷಬದಿಯಲ್ಲಿರುತ್ತದೆ ಆದರೆ ದೂರವು 1 ಆಗಿರುತ್ತದೆ ಇದು ಯೂನಿಟ್ ರಾಂಪ್ ಕಾರ್ಯವು t0 ನಿಂದ ಮುಂದುವರೆದಿದೆ ಈಗ ರಾಂಪ್ ಕಾರ್ಯವನ್ನು ವಿಳಂಬಗೊಳಿಸಿದರೆ ಅದು rt t0 ಆಗಿರುತ್ತದೆ ಅದು 0 t t0 ಮತ್ತು ಅದು t t0 ಆದ್ದರಿಂದ ಇದು ಚಿತ್ರ 34 ವಿಳಂಬವಾದ ಯುನಿಟ್ ರಾಂಪ್ ಕಾರ್ಯವನ್ನು ತೋರಿಸುತ್ತದೆ ಇದು t0 ನಿಂದ ಪ್ರಾರಂಭವಾಗುತ್ತಿದೆ ಮತ್ತು ಈ ದೂರವು ಮತ್ತೆ 1 ಆಗಿದೆ t0 1 t0 1 ಆದ್ದರಿಂದ ಯುನಿಟ್ ರಾಂಪ್ ಕಾರ್ಯ ಮತ್ತು rt t0 ಇದು t0 ನಿಂದ ವಿಳಂಬವಾದ ಯುನಿಟ್ ರಾಂಪ್ ಕಾರ್ಯದ ಗ್ರಾಫ್ ಆಗಿದೆ ಅದು ವಿಳಂಬವಾದಾಗ ಬಲಭಾಗದಲ್ಲಿ t0 ಗೆ ಸಮನಾಗಿರುತ್ತದೆ ಅದು ಮೊದಲ ನಿರ್ದೇಶಾಂಕ ಆಗಿರುತ್ತದೆ ಮತ್ತು ಇದು t0 0 ಆಗಿದೆ ಅದೇ ರೀತಿ ಅದು ಮುಂದುವರಿದು t t0 ದಿಂದ ಎಲ್ಲೋ ಪ್ರಾರಂಭವಾಗುತ್ತಿದೆ ಆದ್ದರಿಂದ ಇದು t0 ನಿಂದ ವಿಳಂಬವಾದ ಯುನಿಟ್ ರಾಂಪ್ ಕಾರ್ಯವಾಗಿದೆ ಈ ಹಂತದಲ್ಲಿ ಇನ್ನೂ ಅನೇಕ ಏಕತ್ವ ಕಾರ್ಯಗಳು ಇದ್ದರೂ ಆದರೆ ಈ ಕೋರ್ಸ್ನಲ್ಲಿ ಕೇವಲ ಸಂಪೂರ್ಣತೆಗಾಗಿ ಸ್ವಲ್ಪವೇ ಈ 3 ವಿಭಿನ್ನ ಕಾರ್ಯಗಳಾದ ಪ್ರಚೋದನೆ ಕಾರ್ಯ ಯುನಿಟ್ ಸ್ಟೆಪ್ ಫಂಕ್ಷನ್ ಮತ್ತು ರಾಂಪ್ ದಲ್ಲಿ ಮಾತ್ರ ವಿವರಿಸಿದೆ 3 ಏಕತ್ವ ಕಾರ್ಯಗಳು ಪ್ರಚೋದನೆಯ ಹಂತ ಮತ್ತು ರಾಂಪ್ ಈ ಕೆಳಗಿನಂತೆ ವ್ಯುತ್ಕ್ರಮಕ್ಕೆ ಸಂಬಂಧಿಸಿವೆ ಎಂಬುದನ್ನು ಗಮನಿಸಿ ಆದ್ದರಿಂದ ಇಲ್ಲಿ d utdt ಆಗಿದೆ ಅದೇ ರೀತಿ utd rt d t ಇದು ಸಮೀಕರಣ 42 ಏಕೀಕರಣದ ಮೂಲಕ ut tdt ಸಿಗುತ್ತದೆ ಅದೇ ರೀತಿ ರಾಂಪ್ ಕಾರ್ಯಕ್ಕಾಗಿ rt tudt ಆಗಿದೆ ಇದು ಸಮೀಕರಣ 43 ಆಗಿದೆ ವೋಲ್ಟೇಜ್ ಪಲ್ಸ್ ಚಿತ್ರ 35 ರಲ್ಲಿ ವ್ಯಕ್ತಪಡಿಸಿ ಇದು ಫಿಗರ್ 35 ಆಗಿದೆ ಯುನಿಟ್ ಹಂತದ ಪ್ರಕಾರ ಅದು ವ್ಯುತ್ಪನ್ನವಾಗಿದೆ ಮತ್ತು ಅದನ್ನು ಸ್ಕೆಚ್ ಮಾಡಿ ಆದ್ದರಿಂದ ಇದು ನಿಜವಾಗಿ ಗೇಟ್ ಕಾರ್ಯವೆಂದು ತೋರುತ್ತಿದೆ ವಾಸ್ತವವಾಗಿ ಸಮಯ t 3 second ನಲ್ಲಿ ಆನ್ ಮಾಡಲಾಗಿದೆ ಮತ್ತು ಸಮಯ t 6 second ಗೆ ಸ್ವಿಚ್ ಆಫ್ ಆಗಿದೆ ಆದ್ದರಿಂದ ಇದು ಗೇಟ್ ಕಾರ್ಯವಾಗಿದೆ ಅಂದರೆ ಈ ವೋಲ್ಟೇಜ್ ಇದು v t ಮತ್ತು ಈ ವೋಲ್ಟೇಜ್ 10 ವೋಲ್ಟ್ ಎಂದು ನೋಡಬೇಕು ಆದ್ದರಿಂದ t 3 ನಲ್ಲಿ v t ಮೂಲತಃ ಇದು ಯುನಿಟ್ ಸ್ಟೆಪ್ ಫಂಕ್ಷನ್ನ ಕಾರ್ಯವಾಗಿದೆ ಎರಡನೆಯದು t 6 ಸಮಯ ಅದನ್ನು ಸ್ವಿಚ್ ಆಫ್ ಮಾಡಲಾಗಿದೆ ಮತ್ತು ಇದು ಗೇಟ್ ಕಾರ್ಯವಾಗಿದೆ ಆದ್ದರಿಂದ ಈ ಎಲ್ಲ ವಿಷಯಗಳನ್ನು ಸರಿಯಾಗಿ ಬರೆಯಲಾಗಿದೆ ಇದು ಗೇಟ್ ಕಾರ್ಯವಾಗಿದೆ t 3 ಸೆಕೆಂಡ್ ಅದು ಸ್ವಿಚ್ ಒನ್ ಆಗುತ್ತದೆ ಮತ್ತು t6 ಸೆಕೆಂಡ್ ಸ್ವಿಚ್ ಆಫ್ ಆಗುತ್ತದೆ ಇದು ಚಿತ್ರ 36 ರಲ್ಲಿ ತೋರಿಸಿರುವಂತೆ 2 ಯುನಿಟ್ ಸ್ಟೆಪ್ ಫಂಕ್ಷನ್ಗಳ ಮೊತ್ತವನ್ನು ಹೊಂದಿರುತ್ತದೆ ಆದ್ದರಿಂದ ಅದು ಹೇಗೆ ಎಂದು ನೋಡೋಣ ಈಗ ಸ್ವಿಚ್ ಒನ್ ಆದಾಗ 10 ವೋಲ್ಟ್ ಅನ್ನು ನೀಡಿದೆ ಅಂದರೆ vt10 volt ಆದ್ದರಿಂದ ಇದು t 3 ನಲ್ಲಿ ಸ್ವಿಚ್ ಆಗುತ್ತಿರುವಾಗ ಇದು ನಿಜವಾಗಿ 10 ut 3 ಆಗಿರುತ್ತದೆ ಮತ್ತು ಅದನ್ನು ಸ್ವಿಚ್ ಆಫ್ ಮಾಡಿದಾಗ t 6 ಸೆಕೆಂಡಿಗೆ ಸ್ವಿಚ್ ಆಫ್ ಆಗುತ್ತದೆ 10 ut 6 ಆಗುತ್ತದೆ ಆದ್ದರಿಂದಅದರ ಮೊತ್ತ 10 ut 3 10 ut 6 ಆಗಿರುತ್ತದೆ ಇದರರ್ಥಗೇಟ್ ಕಾರ್ಯವು ವಾಸ್ತವವಾಗಿ 2 ಘಟಕಗಳ ಮೊತ್ತವು ಆಗಿದೆ ಅಂದರೆ 10 ut 3 10 ut 6 ಆದ್ದರಿಂದ ಈ ಸಂದರ್ಭದಲ್ಲಿ ಇದು ಗೇಟ್ ಕಾರ್ಯದ ವಿಭಜನೆಯಾಗಿದೆ ಆದ್ದರಿಂದ ಈಗ ಪ್ರತಿನಿಧಿಸಿದರೆ v 10 u 10 u10uu ಸಮಾನವಾಗಿರುತ್ತದೆ ಇದು ಗೇಟ್ ಕಾರ್ಯದ v ಯ ನಿರೂಪಣೆಯಾಗಿದೆ ಮತ್ತು v ಯ ವ್ಯುತ್ಪನ್ನ ತೆಗೆದರೆ d v d t10 ಇಲ್ಲಿ ಇದನ್ನು ನೋಡಿ ಫಂಕ್ಷನ್ u ವ್ಯುತ್ಪನ್ನ ಮತ್ತು ಒಂದು ಹಂತದ ಕಾರ್ಯವು ರಾಂಪ್ ನ ವ್ಯುತ್ಪನ್ನವಾಗಿದೆ ಆದ್ದರಿಂದ ಇದರ ವ್ಯುತ್ಪನ್ನವನ್ನು ತೆಗೆದುಕೊಳ್ಳಿ d v d t 10 ತೆಗೆದುಕೊಂಡರೆ ಯುನಿಟ್ ಕ್ರಿಯೆಯ ವ್ಯುತ್ಪನ್ನವನ್ನು t 3 ತೆಗೆದುಕೊಂಡರೆ ಇದು function ಆಗಿರುತ್ತದೆ ಮತ್ತು ಈಗ dvdt ಸ್ಕೆಚ್ ಮಾಡಿದರೆ ರೆ ಅದು function ಆದ್ದರಿಂದ t 3 ನಲ್ಲಿ ಅದು ಶಕ್ತಿ 10 ಆಗಿದೆ ಆದ್ದರಿಂದ ಅದು 10 ಆಗಿರುತ್ತದೆ ಮತ್ತು t 3 ಸೆಕೆಂಡಿನಲ್ಲಿ ಅದನ್ನು ಯೋಜಿಸಲಾಗಿದೆ ಅದೇ ರೀತಿ t6 ಕ್ಕೆ ಇದು 10 ಆಗಿರುತ್ತದೆ ಇದು 10 ಇದು 10 ಇದನ್ನು ಯೋಜಿಸಲಾಗಿದೆ ಆದ್ದರಿಂದ ಇದು 10 Δ t ಆಗಿರುವುದರಿಂದ ಶಕ್ತಿ 10 ಆದ್ದರಿಂದ ಹೀಗೆ ಗೇಟ್ ಕಾರ್ಯವನ್ನು ಯೋಜಿಸಬಹುದು ಮತ್ತು ಇದು ತುಂಬಾ ಸರಳವಾಗಿದೆ ಆದ್ದರಿಂದ ಸಾ ಟೂತ್ ಕಾರ್ಯವನ್ನು ನ್ನು ಸಿಂಗ್ಯೂಲಾರಿಟಿ ಕಾರ್ಯ ಕ್ರಿಯೆಯ ಮೂಲಕ ವ್ಯಕ್ತಪಡಿಸಿ ಸಾ ಟೂತ್ ಕಾರ್ಯವನ್ನು ನ್ನು ನೀಡಲಾಗಿದೆ ಆದ್ದರಿಂದ ಇದು ಮೂಲತಃ ರಾಂಪ್ ಕಾರ್ಯವಾಗಿದೆ ಮತ್ತು ಅದು ಗೇಟ್ ಕಾರ್ಯವಾಗಿದೆ ಆದ್ದರಿಂದ ಇದು ಒಂದು ಸ್ಲೋಪ್ ಇದು ಈ ಎತ್ತರ ಇದು ಈ ಎತ್ತರ 12 ಮತ್ತು ಇದು ಇಲ್ಲಿಂದ ಇಲ್ಲಿಗೆ 3 ಆಗಿದೆ ಆದ್ದರಿಂದ ಇದು ಸ್ಲೋಪ್ 12 3 4 ಈ ನೇರ ರೇಖೆಗೆ ಸ್ಲೋಪ್ 4 v t ನ್ನು ಹೇಗೆ ಪ್ರತಿನಿಧಿಸುವುದು ಎಂದು ನೋಡೋಣ ಆದ್ದರಿಂದ ಒಂದು ನಿಕಟ ಅವಲೋಕನವು v t ಎಂಬುದು ರಾಂಪ್ ಕ್ರಿಯೆಯ ಗುಣಾಕಾರ ಎಂದು ತಿಳಿಸುತ್ತದೆ ಇದು ರಾಂಪ್ ಕಾರ್ಯವಾಗಿದೆ ಮತ್ತು ಗೇಟ್ ಫಂಕ್ಷನ್ ಮತ್ತು t 3 t 3 ಕ್ಕೆ ಸ್ವಿಚ್ ಆಫ್ ಆಗುತ್ತದೆ ಎಂದು ಭಾವಿಸೋಣ ಆದ್ದರಿಂದ ಚಿತ್ರ 38 ರ ನಿಕಟ ಅವಲೋಕನವು v t ಎನ್ನುವುದು ರಾಂಪ್ ಕ್ರಿಯೆಯ ಗುಣಾಕಾರ ಮತ್ತು ಗೇಟ್ ಕಾರ್ಯ ಎಂದು ತಿಳಿಸುತ್ತದೆ ಆದ್ದರಿಂದ ರಾಂಪ್ ಫಂಕ್ಷನ್ನ ಸ್ಲೋಪ್ 4ಆದುದರಿಂದ vt4tu u ಐ ರೀತಿಯಾಗಿ ಬರೆಯಬಹುದು ಏಕೆಂದರೆ ಸ್ಲೋಪ್ 4 ಮತ್ತು ಇದು ರಾಂಪ್ ಕಾರ್ಯದ ಉತ್ಪನ್ನ ಮತ್ತು ಗೇಟ್ ಕಾರ್ಯದ ಗುಣಾಕಾರವಾಗಿದೆ ರಾಂಪ್ ಕಾರ್ಯ ಮೂಲತಃ ಒರಿಜಿನ್ ಮೂಲಕ ಹಾದುಹೋಗುವ ನೇರ ರೇಖೆ ಇದರರ್ಥ ಈ ಸರಳ ರೇಖೆಯ ಸಮೀಕರಣವು ಇರುತ್ತದೆ ಈ ನೇರ ರೇಖೆಗೆ v t 4 t ಈ ಸಮಯದಲ್ಲಿ ಅದು ಸ್ವಿಚ್ ಆಫ್ ಆಗಿದೆ ಎಂದು ಭಾವಿಸೋಣ ಆದ್ದರಿಂದ 4 t ut 4 t ut 3 ಇದರಲ್ಲಿ ಸ್ಲೋಪ್4 ಆದ್ದರಿಂದ ಇ ನೇರ ರೇಖೆಯ ಸಮೀಕರಣ 4t ಮತ್ತು t 3 ಸೆಕೆಂಡಿನಲ್ಲಿ ಏನನ್ನಾದರೂ ಸ್ವಿಚ್ ಆಫ್ ಮಾಡಿದರೆ ಅದು 4 t u u ಆಗಿರುತ್ತದೆ ಇದನ್ನು ಹೀಗೆ ಬರೆಯಬಹುದು 4r 4t 33u 4r 4u 12u 4r 4r 12u ಇದು ಉತ್ತರವಾಗಿದೆ RC ಸರ್ಕ್ಯೂಟ್ನ ಸ್ಟೆಪ್ ರೇಸ್ಪೋಂಸ್ ನ ಬಗ್ಗೆ ತಿಳುವ ಮೊದಲು ಚಲಿಸುವ ಮೊದಲು ಕೆಲವು ವೋಲ್ಟೇಜ್ ಮೂಲಗಳನ್ನು ಪರಿಗಣಿಸುವ ಸರ್ಕ್ಯೂಟ್ ಅನ್ನು ಪರಿಹರಿಸುವಾಗ ಇದರ ಬಗ್ಗೆ ತಿಳಿಯುವ ಅಗತ್ಯವಿದೆ ಆದ್ದರಿಂದ ಅದಕ್ಕಾಗಿಯೇ ಆದ್ದರಿಂದ ಇದು ಸರಳ ವಿಷಯ ಮತ್ತು ಅದನ್ನು ಹೇಗೆ ಬಗೆಹರಿಸುವುದೆಂದು ನಾನು ಹೇಳಿದೆ ಸಿಂಗ್ಯುಲಾರಿಟಿ ಕಾರ್ಯವು ಈ ಕೋರ್ಸ್ನಲ್ಲಿ ಪರಿಗಣಿಸುವುದಿಲ್ಲ ಮುಂದಿನದು RC ಸರ್ಕ್ಯೂಟ್ ನ ಸ್ಟೆಪ್ ರೇಸ್ಪೋಂಸ್ ಆಗಿದೆ

ಈಗ ಸ್ಟೆಪ್ ರೇಸ್ಪೋಂಸ್ ಎಂದರೆ dc ಕರೆಂಟ್ ಅಥವಾ ವೋಲ್ಟೇಜ್ ಮೂಲದ ಹಠಾತ್ ಅನ್ವಯಿಕೆಯಿಂದಾಗಿ ಸರ್ಕ್ಯೂಟ್ನ ಪ್ರತಿಕ್ರಿಯೆಯಾಗಿದೆ ಏಕೆಂದರೆ ಇಲ್ಲಿ dc ಅಸ್ಥಿರವಾಗಿದೆ ಮತ್ತು ಅದು ಮೊದಲ ಆರ್ಡರ್ ಸರ್ಕ್ಯೂಟ್ ಅದು RC ಸರ್ಕ್ಯೂಟ್ ಅಥವಾ RL ಸರ್ಕ್ಯೂಟ್ ಆಗಿರಬಹುದು ಆದ್ದರಿಂದ ಈ ಕೋರ್ಸ್ನಲ್ಲಿ RLC ಸರ್ಕ್ಯೂಟ್ ಅಥವಾ LC ಸರ್ಕ್ಯೂಟ್ ಅನ್ನು ಪರಿಗಣಿಸುವುದಿಲ್ಲ ಅದು ಎರಡನೇ ಕ್ರಮದ ಸರ್ಕ್ಯೂಟ್ ಅನ್ನು ಪರಿಗಣಿಸುವುದಿಲ್ಲ ಆದ್ದರಿಂದ ಸ್ಟೆಪ್ ರೇಸ್ಪೋಂಸ್ ಎಂದರೆ dc ಕರೆಂಟ್ ಅಥವಾ ವೋಲ್ಟೇಜ್ ಮೂಲದ ಹಠಾತ್ ಅನ್ವಯದಿಂದಾಗಿ ಸರ್ಕ್ಯೂಟ್ನ ಪ್ರತಿಕ್ರಿಯೆಯಾಗಿದೆ ಆದ್ದರಿಂದ ಚಿತ್ರ 39 RC ಸರ್ಕ್ಯೂಟ್ ಅನ್ನು ತೋರಿಸುತ್ತದೆ ಇಲ್ಲಿ Vs ಸ್ಥಿರ dc ವೋಲ್ಟೇಜ್ ಮೂಲವಾಗಿದೆ ಇದು ವಾಸ್ತವವಾಗಿ RC ಸರ್ಕ್ಯೂಟ್ ಆಗಿದೆ ಮತ್ತು ಒಂದು ಕೆಪಾಸಿಟರ್ ಇದೆ ಎಂದರೆ ಅದು ಆರಂಭದಲ್ಲಿ ಚಾರ್ಜ್ ಆಗಿರಬಹುದು ಬಹುಶಃ ಆರಂಭದಲ್ಲಿ ಚಾರ್ಜ್ ಆಗುವುದಿಲ್ಲ ಆದ್ದರಿಂದ t 0 ನಲ್ಲಿ ಈ ಸ್ವಿಚ್ ತೆರೆಯಗಿದೆ ಮತ್ತು t 0 ನಲ್ಲಿ ಸ್ವಿಚ್ ಅನ್ನು ಮುಚ್ಚಲಾಗಿದೆ t0 of0 ಸ್ವಿಚ್ ಮಾಡುವ ಮೊದಲು ಅದು 0 ಮತ್ತು ಬದಲಾಯಿಸಿದ ನಂತರ ಅದು 0 ಆಗಿರುತ್ತದೆ ಆದ್ದರಿಂದ ಸ್ವಿಚ್ t 0 ಗೆ ಮುಚ್ಚಲಾಗಿದೆ ಆದ್ದರಿಂದ ಇದು ಸರ್ಕ್ಯೂಟ್ ಮತ್ತು ಇದನ್ನು RC ಸರ್ಕ್ಯೂಟ್ ಆಗಿ ಪ್ರತಿನಿಧಿಸಬಹುದು ಇದನ್ನು V s u ಎಂದು ಪ್ರತಿನಿಧಿಸಬಹುದು ಮೂಲ ವೋಲ್ಟೇಜ್ ಇದು ಈ ಸ್ವಿಚ್ ಮುಚ್ಚಲ್ಪಟ್ಟಿದೆ ಮತ್ತು ಇದನ್ನು V s u ನಂತರ R ಮತ್ತು C ಎಂದು ಬರೆಯಬಹುದು ವಾಸ್ತವವಾಗಿ t 0 ಗೆ ಯುನಿಟ್ ಸ್ಟೆಪ್ ಫಂಕ್ಷನ್0 ಮತ್ತು t 0 ಗೆ ಯುನಿಟ್ ಸ್ಟೆಪ್ ಫಂಕ್ಷನ್1ಆಗಿದೆ ಆದ್ದರಿಂದ t 0 ಆಗಿದ್ದಾಗ ಈ ವೋಲ್ಟೇಜ್ ಮೂಲವು ಸಂಪೂರ್ಣವಾಗಿ ಸಂಪರ್ಕ ಕಡಿತಗೊಂಡಿರುತ್ತದೆ ಆ ಸಂದರ್ಭದಲ್ಲಿ u 0 ಮತ್ತು ಸ್ವಿಚ್ ಮುಚ್ಚಿದಾಗ t 0 ಮತ್ತು ut 1 ಅದಕ್ಕಾಗಿಯೇ ಈ ಸರ್ಕ್ಯೂಟ್ ಅನ್ನು V s ut ನಂತೆ ಪ್ರತಿನಿಧಿಸಬಹುದು ಸ್ಟೆಪ್ ಫಂಕ್ಷನ್ ಯುನಿಟ್ ಇರುವುದನ್ನು ಮೊದಲೇ ನೋಡಿದ್ದೇವೆ ಇದರರ್ಥ ವೋಲ್ಟೇಜ್ ಸ್ಟೆಪ್ ಇನ್ಪುಟ್ ಹೊಂದಿರುವ RC ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಮೂಲತಃ ಇದು ವೋಲ್ಟೇಜ್ ಸ್ಟೆಪ್ ಇನ್ಪುಟ್ ಆಗಿದೆ ಅದು ತೆರೆದಿರುವಾಗ ಆದರೆ ಶೀಘ್ರದಲ್ಲೇ ಸ್ವಿಚ್ ಅನ್ನು ಮುಚ್ಚಿ ಮತ್ತು ಅದು ಸ್ಟೆಪ್ ಇನ್ಪುಟ್ ಆಗಿರುತ್ತದೆ ಅದಕ್ಕಾಗಿಯೇ ಇದು ವೋಲ್ಟೇಜ್ ಸ್ಟೆಪ್ ಇನ್ಪುಟ್ V s ut ಚಿತ್ರ 39 ಆಗಿದೆ ಮತ್ತು ಇದು ಕರೆಂಟ್ itಅದರ ದಿಕ್ಕನ್ನು ಈ ರೀತಿಯಾಗಿ ತೆಗೆದುಕೊಳ್ಳಲಾಗಿದೆ ಈ ನೋಡ್ ನಲ್ಲಿ KVL ಅನ್ನು ಅನ್ವಯಿಸಿ ಪ್ರದಕ್ಷಿಣಾಕಾರವಾಗಿ ನೋಡಿದರೆರಿ t 0 ಆದರೆ ut1 ಮತ್ತು ಅದು R i t v vs0 i t R ಆಗಿರುತ್ತದೆ t 0 ಆದ್ದರಿಂದ ಅದು ಮುಚ್ಚಲ್ಪಟ್ಟಿದೆ ut 1 ಅಂದರೆit ಈ ದಿಕ್ಕಿನಲ್ಲಿದೆ ಈಗ ಕರೆಂಟ್ ದಿಕ್ಕು ಈ ರೀತಿಯಾಗಿದೆ ಒಂದು v V s ಆಗಿರುತ್ತದೆ ಅದು ವ್ಯತಿರಿಕ್ತವಾಗಿರುತ್ತದೆ ಅದು V V s ಮೇಲೆ ಇದು ಕರೆಂಟ್ ಮತ್ತು ಈ ಕಡೆ ಈ ಕರೆಂಟ್ i1 ನ್ನು ತೆಗೆದುಕೊಂಡರೆ i1 i t ಇಲ್ಲಿ ಹಾಕುತ್ತಿಲ್ಲ i c c d v d t ಇದರರ್ಥ ಈ ಸಮಯದಲ್ಲಿ ಈ ನೋಡ್ A ಎಂದು ಭಾವಿಸೋಣ ಈ ಹಂತದಲ್ಲಿ KCL ಅನ್ನು ಅನ್ವಯಿಸುತ್ತೇನೆ ಇದರರ್ಥ i 1 i c 0 ಅಂದರೆ R c d v d t 0 ಎಲ್ಲಾ ದಿಕ್ಕನ್ನು ಈ ರೀತಿ ತೆಗೆದುಕೊಳ್ಳಲಾಗಿದೆ ಈ ಹಂತದಲ್ಲಿ KCLಗಳನ್ನು ಅನ್ವಯಿಸಿದರೆ ಈ ದಿಕ್ಕನ್ನು ಬದಲಾಯಿಸಿದಾಗ ಅದು V V S ಮತ್ತು t 0 ut 1 ಆಗಿರುತ್ತದೆ ಎಂದು ಭಾವಿಸೋಣ ಮತ್ತು ಇದರರ್ಥ ಈ ಸಮೀಕರಣದಿಂದ ಈ ಸರ್ಕ್ಯೂಟ್ ಅನ್ನು ಪರಿಹರಿಸಲು ಪ್ರಯತ್ನಿಸಬೇಕು